ನಮಸ್ಕಾರ ಕಳೆದ ಅಧಿವೇಶನದಲ್ಲಿ ನಾವು SWOT ವಿಶ್ಲೇಷಣೆ ಸಾಮರ್ಥ್ಯ ದೌರ್ಬಲ್ಯ ಅವಕಾಶ ಮತ್ತು ಥ್ರೆಡ್ ವಿಶ್ಲೇಷಣೆಯ ಬಗ್ಗೆ ಚರ್ಚಿಸುತ್ತಿದ್ದೆವು ಈ TOWS ಮ್ಯಾಟ್ರಿಕ್ಸ್ ಅನ್ನು ಹೇಗೆ ಅಭಿವೃದ್ಧಿಪಡಿಸಬಹುದು ಆದ್ದರಿಂದ ನೀವು ನಿಜವಾಗಿ ಎಲ್ಲಿ ವಿವಿಧ ರೀತಿಯ ಎಳೆಗಳನ್ನು ವಿವಿಧ ರೀತಿಯ ಅವಕಾಶಗಳನ್ನು ನೋಡಬಹುದು ಮತ್ತು ದೌರ್ಬಲ್ಯ ಮತ್ತು ಸಾಮರ್ಥ್ಯಗಳಿಗೆ ಸಂಬಂಧಿಸಿದಂತೆ ಹೊಂದಾಣಿಕೆಯಾಗುವಂತಹವುಗಳನ್ನು ನೋಡಿ ಇಂದು ನಾವು ಇನ್ನೂ ಕೆಲವು ಸೈದ್ಧಾಂತಿಕ ಚೌಕಟ್ಟು ಮತ್ತು ಮಾಡುವ ಬಗ್ಗೆ ಪ್ರಾಯೋಗಿಕ ಸಲಹೆಗಳನ್ನು ಚರ್ಚಿಸಲಿದ್ದೇವೆ ಸೇವೆಗಳ ವ್ಯವಹಾರಕ್ಕಾಗಿ ಕಾರ್ಯತಂತ್ರ ಪರ್ಯಾಯಗಳನ್ನು ಅಭಿವೃದ್ಧಿಪಡಿಸುತ್ತೇವೆ ಮೊದಲಿಗೆ ನಾವು ಮೈಕೆಲ್ ಪೋರ್ಟರ್ ಪ್ರಸ್ತಾಪಿಸಿದ ಈ ಪ್ರಸಿದ್ಧ ಐದು ಪಡೆಗಳ ಮಾದರಿಯನ್ನು ನೋಡೋಣ ಆದ್ದರಿಂದ ನೀವು ಇಲ್ಲಿ ನೋಡುವಂತೆ ಇಲ್ಲಿ ಐದು ಸಂವಾದಾತ್ಮಕ ಶಕ್ತಿಗಳಿವೆ ಇವುಗಳನ್ನು ಹೆಸರಿಸಲಾಗಿದೆ ಇದು ಸಂಸ್ಥೆ ಎದುರಿಸುತ್ತಿರುವ ಕಾರ್ಯತಂತ್ರದ ಪರ್ಯಾಯಗಳನ್ನು ನಿರ್ಧರಿಸುತ್ತದೆ ಆದ್ದರಿಂದ ಮೊದಲನೆಯದು ಉದ್ಯಮದೊಳಗಿನ ಆಟಗಾರರಲ್ಲಿ ಪೈಪೋಟಿ ಈಗ ಸೇವಾ ಉದ್ಯಮದಲ್ಲಿ ನಿಮಗೆ ತಿಳಿದಿರುವಂತೆ ಇದು ಯಾವಾಗಲೂ ತುಂಬಾ ತೀವ್ರವಾಗಿರುತ್ತದೆ ಏಕೆಂದರೆ ಕೆಲವು ಸೇವೆಗಳಲ್ಲಿ ಹೊರತುಪಡಿಸಿ ಪ್ರವೇಶ ತಡೆಗೋಡೆ ತುಲನಾತ್ಮಕವಾಗಿ ತುಂಬಾ ಕಡಿಮೆಯಾಗಿದೆ ಅಲ್ಲಿ ಮೂಲಸೌಕರ್ಯದಲ್ಲಿ ಸಾಕಷ್ಟು ಆರಂಭಿಕ ಹೂಡಿಕೆಗಳು ಬೇಕಾಗಬಹುದು ಅಂತಹ ಸಂದರ್ಭಗಳಲ್ಲಿ ಒಂದು ರೀತಿಯ ಆರ್ಥಿಕ ತಡೆ ಇರಬಹುದು ಆದರೆ ಇಲ್ಲದಿದ್ದರೆ ಉತ್ಪನ್ನ ವ್ಯವಹಾರಗಳಲ್ಲಿ ನಾವು ನೋಡುವಂತೆ ಸೇವಾ ವ್ಯವಹಾರಗಳಲ್ಲಿ ಬಹಳ ವಿರಳ ಬಲವಾದ ತಂತ್ರಜ್ಞಾನದ ಅಡೆತಡೆಗಳು ಕಂಡುಬರುತ್ತವೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ತೀವ್ರ ಸೇವೆಗಳು ಕೆಲವು ರೀತಿಯ ತಡೆಗೋಡೆಗಳನ್ನು ಹೊಂದಿವೆ ನಾವು ಕೆಲವು ಜ್ಞಾನ ತೀವ್ರ ಅಥವಾ ವಿಶ್ವಾಸಾರ್ಹ ಶ್ರೀಮಂತ ಸೇವೆಗಳನ್ನು ಹೊಂದಿದ್ದೇವೆ ಅಲ್ಲಿ ನಾವು ಕೆಲವು ಇತರ ರೀತಿಯ ಅಡೆತಡೆಗಳನ್ನು ಹೊಂದಿದ್ದೇವೆ ಅದನ್ನು ನಾವು ಈಗಾಗಲೇ ಕೆಲವು ಸಂದರ್ಭಗಳಲ್ಲಿ ಚರ್ಚಿಸಿದ್ದೇವೆ ಮತ್ತು ನಾವು ಹೆಚ್ಚು ಹೆಚ್ಚು ಚರ್ಚಿಸುತ್ತೇವೆ ಆದರೆ ಇಂದು ನಾವು ಸಾಮಾನ್ಯ ಊಹೆಯೊಂದಿಗೆ ನೋಡುತ್ತೇವೆ ಸೇವಾ ವ್ಯವಹಾರಗಳಲ್ಲಿ ಮಾರಾಟಗಾರರ ಮೇಲಿನ ಪೈಪೋಟಿ ಬಹಳ ತೀವ್ರವಾಗಿರುತ್ತದೆ ಎಂದು ನಾವು ಪ್ರಾರಂಭಿಸುತ್ತೇವೆ ಅನೇಕ ಸಂದರ್ಭಗಳಲ್ಲಿ ಸರಬರಾಜುದಾರರಿಗೆ ಅಧಿಕಾರವಿದೆ ಆದರೆ ಒಳಹರಿವಿನಂತೆ ಅನೇಕ ಸೇವಾ ವ್ಯವಹಾರಗಳು ಬಹುತೇಕ ಸರಕು ವಸ್ತುಗಳನ್ನು ತೆಗೆದುಕೊಳ್ಳುವುದರಿಂದ ನೀವು ಆಹಾರ ಮತ್ತು ಪಾನೀಯದಲ್ಲಿದ್ದರೆ ಅದು ಆಹಾರ ಮತ್ತು ಪಾನೀಯ ಸರಕು ವಸ್ತುಗಳಾಗಿರುತ್ತದೆ ಅದು ನಿಮ್ಮ ಕಾರ್ಯಾಚರಣೆಗಳಿಗೆ ಒಳಹರಿವುಗಳಾಗಿರುತ್ತದೆ ಅಥವಾ ನೀವು ನಿಜವಾಗಿ ಒಂದು ಚಲನಚಿತ್ರ ವಿತರಕ ಮತ್ತು ಚಲನಚಿತ್ರ ವಿತರಣಾ ಸೇವೆಯಲ್ಲಿ ನಂತರ ಹಲವಾರು ಸೇವಾ ಪೂರೈಕೆದಾರರು ಇರುತ್ತಾರೆ ಮತ್ತು ಅವರಲ್ಲಿ ಅನೇಕರು ನಿಮ್ಮ ಸಂಸ್ಥೆಯೊಂದಿಗೆ ಮೈತ್ರಿ ಮಾಡಿಕೊಳ್ಳುತ್ತಾರೆ ಏಕೆಂದರೆ ಅದು ಆ ಉದ್ಯಮದ ಸ್ವರೂಪವಾಗಿದೆ ಆದ್ದರಿಂದ ಸರಬರಾಜುದಾರರು ಸಾಮಾನ್ಯವಾಗಿ ಅಥವಾ ನಿಮ್ಮಲ್ಲಿರುವ ನಿಮ್ಮ ನೆಟ್ವರ್ಕ್ನ ಬಹುತೇಕ ಭಾಗ ಈ ನೆಟ್ವರ್ಕ್ ಸಮಸ್ಯೆಯನ್ನು ನಾವು ಮೊದಲೇ ಕೆಲವು ಹಿಂದಿನ ಸೆಷನ್ಗಳಲ್ಲಿ ಚರ್ಚಿಸಿದ್ದೇವೆ ಅಲ್ಲಿ ನಾವು ಒಟ್ಟಿಗೆ ಮೌಲ್ಯವನ್ನು ರಚಿಸುತ್ತೇವೆ ಆದ್ದರಿಂದ ಒಂದು ನಿರ್ದಿಷ್ಟ ನೆಟ್ವರ್ಕ್ ಆಧರಿಸಿ ನಾವು ಮೌಲ್ಯ ಸಮೂಹ ಎಂದು ಕರೆಯುವ ಪರಿಣಾಮವಿದೆ ಈ ಸಂಭಾವ್ಯ ಪ್ರವೇಶದ್ವಾರದಿಂದ ನಿಜವಾಗಿಯೂ ತೀವ್ರವಾದ ಬೆದರಿಕೆಗಳು ಹೊರಹೊಮ್ಮುತ್ತವೆ ಏಕೆಂದರೆ ನಾವು ತಡೆಗೋಡೆ ಕುರಿತು ಚರ್ಚಿಸಿದಂತೆ ಪ್ರವೇಶ ತಡೆ ಕಡಿಮೆ ಮತ್ತು ಖರೀದಿದಾರರು ಸುಲಭವಾಗಿ ಅನುಕೂಲಕರವಾಗಿ ಬದಲಾಯಿಸಬಹುದು ಸ್ವಿಚಿಂಗ್ ಮಾಡುವ ಅನಾನುಕೂಲತೆ ಅನೇಕ ಅನೇಕ ಸೇವಾ ವ್ಯವಹಾರಗಳಲ್ಲಿ ಕಡಿಮೆ ಆದ್ದರಿಂದ ನಿಮಗೆ ಒಂದು ಹೋಟೆಲ್ ಇಷ್ಟವಾಗದಿದ್ದರೆ ಪರ್ಯಾಯ ಹೋಟೆಲ್ ಅನ್ನು ಕಂಡುಹಿಡಿಯುವುದು ನಿಮಗೆ ತುಂಬಾ ಕಷ್ಟವಾಗುವುದಿಲ್ಲ ಒಂದು ರೆಸ್ಟೋರೆಂಟ್ನಲ್ಲಿನ ಸೇವೆ ನಿಮಗೆ ಇಷ್ಟವಾಗದಿದ್ದರೆ ಇನ್ನೊಂದು ರೆಸ್ಟೋರೆಂಟ್ಗೆ ಹೋಗುವುದು ತುಂಬಾ ಕಷ್ಟವಾಗುವುದಿಲ್ಲ ನಿಮಗೆ ಇಷ್ಟವಿಲ್ಲದಿದ್ದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಒಂದು ನಿರ್ದಿಷ್ಟ ಕ್ಲಬ್ನ ವಾತಾವರಣದಂತೆ ನೀವು ನಿಮ್ಮ ಸಮಯವನ್ನು ಕಳೆಯಲು ಬಯಸುವ ಮತ್ತೊಂದು ಕ್ಲಬ್ ಅನ್ನು ನೀವು ಕಾಣಬಹುದು ಆದ್ದರಿಂದ ಖರೀದಿದಾರರು ಸೇವಾ ವ್ಯವಹಾರಗಳಲ್ಲಿ ಬಹಳ ಪ್ರಬಲರಾಗಿದ್ದಾರೆ ಅದಕ್ಕಾಗಿಯೇ ನಾವು ನಿರಂತರವಾಗಿ ಗ್ರಾಹಕರ ಸಂತೋಷದತ್ತ ಗಮನ ಹರಿಸುತ್ತೇವೆ ಮತ್ತು ಗ್ರಾಹಕರು ನಿಮ್ಮ ವ್ಯವಹಾರದ ಯಶಸ್ಸಿನ ಪ್ರಮುಖ ನಿರ್ಣಾಯಕ ಆದ್ದರಿಂದ ಇದು ಮಾರಾಟಗಾರರು ಮತ್ತು ಸಂಭಾವ್ಯ ಪ್ರವೇಶಿಸುವವರಲ್ಲಿ ಪ್ರಮುಖ ಪೈಪೋಟಿಯಾಗಿದೆ ಇದು ಸೇವಾ ವ್ಯವಹಾರದಲ್ಲಿ ಪ್ರಮುಖ ಶಕ್ತಿ ಸಂಯೋಜನೆಯಾಗಿದೆ ಮತ್ತು ಅನೇಕ ಸಂದರ್ಭಗಳಲ್ಲಿ ಸೇವಾ ವ್ಯವಹಾರಗಳು ಬದಲಿ ಆಟಗಾರರಿಂದ ಸ್ಪರ್ಧೆಗೆ ಗುರಿಯಾಗುತ್ತವೆ ಆದ್ದರಿಂದ ಒಬ್ಬರು ಸ್ಸ್ನಾಕ್ಸ್ಹಗಳಿಗಾಗಿ ಹೊರಗೆ ಹೋಗುತ್ತಿದ್ದರೆ ಮತ್ತು ಬರ್ಗರ್ ರೆಸ್ಟೋರೆಂಟ್ನಲ್ಲಿ ವಿಪರೀತವಾಗಿದ್ದರೆ ಒಬ್ಬರು ಇರಬಹುದು ಒಬ್ಬರು ಗ್ರಾಹಕರಾಗಿ ಪಿಜ್ಜಾ ರೆಸ್ಟೋರೆಂಟ್ಗೆ ತೆರಳಲು ಸಾಕಷ್ಟು ಅನುಕೂಲಕರವಾಗಿರುತ್ತಾರೆ ಮತ್ತು ನಿಜವಾಗಿ ಕಾಯುವುದಿಲ್ಲ ಆದ್ದರಿಂದ ಕೆಲವು ಪ್ರಸಿದ್ಧ ಅಥವಾ ಉತ್ತಮವಾದ restaurant ಟದ ರೆಸ್ಟೋರೆಂಟ್ಗಳಿವೆ ಅಲ್ಲಿ ಜನರು ಕಾಯಲು ಸಿದ್ಧರಾಗಿರಬಹುದು ಆದರೆ ಈ ತ್ವರಿತ ಆಹಾರ ಸೇವೆಯಂತೆ ನಾವು ಚರ್ಚಿಸಿದಂತೆ ಅನೇಕ ವರ್ಗದ ಸೇವೆಗಳಿವೆ ಅಲ್ಲಿ ಜನರು ಕಾಯುವುದಿಲ್ಲ ಆದ್ದರಿಂದ ಪರ್ಯಾಯವೂ ಒಂದು ಬೆದರಿಕೆಯಾಗಿದೆ ಆದ್ದರಿಂದ ಇದು ಬಹಳ ಪ್ರಾಥಮಿಕ ಬೆದರಿಕೆ ಎಂದು ನಾನು ಹೇಳುತ್ತೇನೆ ಇದು ಒಂದು ಅವಕಾಶ ಮತ್ತು ಬೆದರಿಕೆ ಮತ್ತು ಇದು ಅನೇಕ ಸೇವಾ ವ್ಯವಹಾರಗಳಲ್ಲಿ ಮತ್ತೊಂದು ರೀತಿಯ ಬೆದರಿಕೆಯಾಗಿದೆ ಈಗ ಇದರ ಪರಿಣಾಮವಾಗಿ ಸೇವಾ ವ್ಯವಹಾರದಲ್ಲಿ ಸ್ಪರ್ಧಾತ್ಮಕ ಚಟುವಟಿಕೆ ಮತ್ತು ಪೈಪೋಟಿ ಪ್ರಮುಖ ವಿಷಯವಾಗಿದೆ ಆದ್ದರಿಂದ ನಿಮ್ಮ ಪ್ರತಿಸ್ಪರ್ಧಿಗಳ ಕೊಡುಗೆಗಳನ್ನು ನಿರಂತರವಾಗಿ ಪತ್ತೆಹಚ್ಚುವುದರಿಂದ ಸೇವಾ ವ್ಯವಹಾರಗಳಲ್ಲಿ ಅವರ ಸೇವಾ ಆವಿಷ್ಕಾರಗಳು ಬಹಳ ಮುಖ್ಯವಾಗುತ್ತವೆ ವಾಸ್ತವವಾಗಿ ಇತ್ತೀಚಿನ ದಿನಗಳಲ್ಲಿ ಅನೇಕ ವ್ಯವಹಾರಗಳು ವ್ಯಾಪಾರ ಗುಪ್ತಚರ ಸೇವೆಗಳನ್ನು ಸಂಘಟಿಸಿವೆ ರಚನೆಯೊಳಗೆ ಸಂಯೋಜಿಸಲ್ಪಟ್ಟಿವೆ ಅಥವಾ ಅವು ವ್ಯವಹಾರ ಗುಪ್ತಚರ ಸೇವೆಗಳನ್ನು ಹೊರಗುತ್ತಿಗೆ ನೀಡುತ್ತವೆ ಮತ್ತು ಅರೆವಾಹಕ ಉದ್ಯಮದಲ್ಲಿನ ವ್ಯವಹಾರ ಬುದ್ಧಿವಂತಿಕೆಯೊಳಗಿನ ಎರಡೂ ಸಂದರ್ಭಗಳಲ್ಲಿ ವ್ಯವಹಾರ ಬುದ್ಧಿಮತ್ತೆಯಲ್ಲಿ ಒಬ್ಬರು ಬಹಳ ಜಾಗೃತರಾಗಿರುತ್ತಾರೆ ವಿವಿಧ ರೀತಿಯ ತಂತ್ರಜ್ಞಾನದ ಬೆಳವಣಿಗೆಗಳನ್ನು ಮತ್ತು ಸ್ಪರ್ಧಿಗಳ ಹೊಸ ಅಳವಡಿಕೆಗಳನ್ನು ನಿರಂತರವಾಗಿ ಪತ್ತೆಹಚ್ಚುತ್ತಾರೆ ಆದರೆ ಅನೇಕ ಸೇವೆಗಳ ವ್ಯವಹಾರಗಳ ಸಂದರ್ಭದಲ್ಲಿ ಸ್ಪರ್ಧೆಯ ವಿಶ್ಲೇಷಣೆಯು ಮುಖ್ಯವಾಗಿ ಸ್ಪರ್ಧಿಗಳ ಪ್ರಸ್ತುತ ಕಾರ್ಯತಂತ್ರಗಳು ಸ್ಪರ್ಧಿಗಳು ತೆಗೆದುಕೊಳ್ಳುವ ಹೊಸ ಕ್ರಮಗಳು ಮತ್ತು ಯಾವಾಗಲೂ ಸೇವೆ ಯಾವುವು ಎಂಬುದರ ಮೇಲೆ ಕೇಂದ್ರೀಕರಿಸಿದೆ ಆವಿಷ್ಕಾರಗಳು ಮತ್ತು ಪ್ರತಿಸ್ಪರ್ಧಿಗಳಿಂದ ಹೆಚ್ಚುತ್ತಿರುವ ಆವಿಷ್ಕಾರಗಳು ಬಹಳ ನಿರ್ಣಾಯಕ ಮತ್ತು ಆದ್ದರಿಂದ ನೀವು ಅವುಗಳನ್ನು ನಿರಂತರವಾಗಿ ಪತ್ತೆ ಮಾಡಬೇಕಾಗುತ್ತದೆ ಆದ್ದರಿಂದ ಸೇವಾ ವ್ಯವಹಾರಗಳಲ್ಲಿನ ಯಶಸ್ವಿ ಕಾರ್ಯತಂತ್ರಗಳು ನಿರಂತರವಾಗಿ ಟ್ರ್ಯಾಕ್ ಮಾಡುತ್ತದೆ ಮತ್ತು ಸ್ಪರ್ಧಿಗಳ ತಂತ್ರಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತದೆ ನಾವು ಮೊದಲು ಚರ್ಚಿಸಿದ ಆರು P ಸೇವಾ ಸೇವಾ ವ್ಯವಹಾರದ ದೃಷ್ಟಿಯಿಂದ ಈ ತಂತ್ರಗಳನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು ಹಾಗಾಗಿ ಅದು ಬೆಲೆ ಮಾತ್ರವಲ್ಲ ಅರ್ಪಣೆಯಲ್ಲಿನ ಹೊಸತನಗಳು ಯಾವುವು ಯಾವ ರೀತಿಯ ಹೊಸ ಪ್ರಚಾರ ತಂತ್ರಗಳನ್ನು ಅಳವಡಿಸಿಕೊಳ್ಳಲಾಗುತ್ತಿದೆ ಸ್ಪರ್ಧೆಯು ಪರಿಚಯಿಸಬಹುದಾದ ವಿವಿಧ ರೀತಿಯ ವಿತರಣಾ ಆವಿಷ್ಕಾರಗಳು ಯಾವುವು ಎಂಬುದನ್ನು ನೋಡಬೇಕು ಆದ್ದರಿಂದ ಎಲ್ಲಾ ವಿಭಿನ್ನ ಅಂಶಗಳು ಮತ್ತು ಮಿಶ್ರಣ ಕಾರ್ಯತಂತ್ರದ ಮಿಶ್ರಣವು ಸಹ ಈ ಎಲ್ಲಾ ವಿಭಿನ್ನ ಅಂಶಗಳನ್ನು ಗಮನಿಸಬೇಕು ಮತ್ತು ಇದನ್ನು ಮಾಡಿದ ನಂತರ ಒಬ್ಬರು ಆರಿಸಬೇಕಾಗುತ್ತದೆ ಆದ್ದರಿಂದ ಸ್ಪರ್ಧಾತ್ಮಕ ವಿಶ್ಲೇಷಣೆ ಒಂದು ಇನ್ಪುಟ್ ಆಗಿದೆ ಸೇವಾ ವ್ಯವಹಾರಗಳಲ್ಲಿ ಅಥವಾ ಕಾರ್ಯತಂತ್ರದಲ್ಲಿ ನಾವು ನಿರಂತರವಾಗಿ ಹೋಗಬೇಕು ಎಂದು ನಾವು ಚರ್ಚಿಸಿದಂತೆ ಆ ಇನ್ಪುಟ್ ಅನ್ನು ಅವಲಂಬಿಸಿರುವುದಿಲ್ಲ ಒಳಗೆ ಮತ್ತು ಹೊರಗೆ ಒಳಗೆ ಆದ್ದರಿಂದ ಹೊರಗಿನವರು ಸ್ಪರ್ಧಿಗಳು ಏನು ಮಾಡುತ್ತಿದ್ದಾರೆಂದು ಅರ್ಥ ಆದರೆ ಅದೇ ಸಮಯದಲ್ಲಿ ನೀವು ವಿಕಸನಗೊಳ್ಳುತ್ತಿರುವ ಆಂತರಿಕ ಬೆಳವಣಿಗೆಗಳು ಆಂತರಿಕ ಸಮಸ್ಯೆಗಳು ಮತ್ತು ಅವಕಾಶಗಳು ಯಾವುವು ಎಂಬುದನ್ನು ನೀವು ನಿರಂತರವಾಗಿ ನೋಡಬೇಕು ಮತ್ತು ಅದರ ಆಧಾರದ ಮೇಲೆ ನೀವು ಏನು ನಿರ್ಧರಿಸಬೇಕು ನಿಮ್ಮ ಸ್ಪರ್ಧಾತ್ಮಕ ಪ್ರಯೋಜನವಾಗಿರುತ್ತದೆ ನೀವು ಯಾವ ಸ್ಪರ್ಧಾತ್ಮಕ ಪ್ರಯೋಜನವನ್ನು ಗುರಿಯಾಗಿಸುತ್ತೀರಿ ಆದ್ದರಿಂದ ಸಾಮಾನ್ಯವಾಗಿ ಸ್ಪರ್ಧಾತ್ಮಕ ಲಾಭದ ತಂತ್ರವು ಸುಮಾರು ಮೂರು ಅಂಶಗಳನ್ನು ಹೊಂದಿರಬೇಕು ಎಂದು ನಾವು ಬಯಸುತ್ತೇವೆ ಆದ್ದರಿಂದ ಇದು ತುಂಬಾ ಗರಿಗರಿಯಾಗಿರಬೇಕು ಇದು ಸ್ಪರ್ಧಾತ್ಮಕ ಲಾಭದ ಬಗ್ಗೆ ಒಂದು ಪುಟದ ಹೇಳಿಕೆಯಲ್ಲ ಸ್ಪರ್ಧಾತ್ಮಕ ಪ್ರಯೋಜನವು ಸಾಮಾನ್ಯವಾಗಿ ಗರಿಷ್ಠ ಮೂರರಿಂದ ಐದು ಪಾಯಿಂಟ್ಗಳಾಗಿರಬೇಕು ಮತ್ತು ನಿಮ್ಮ ಸ್ಪರ್ಧಾತ್ಮಕ ಕಾರ್ಯತಂತ್ರವನ್ನು ಅಭಿವೃದ್ಧಿಪಡಿಸಲು ನೀವು ಕೇಂದ್ರೀಕರಿಸುವ ಮೂರು ವಾಹಕಗಳಾಗಿ ಈ ರೇಖಾಚಿತ್ರವನ್ನು ಹೆಚ್ಚಾಗಿ ಆದ್ಯತೆ ನೀಡಲಾಗುತ್ತದೆ ಆದ್ದರಿಂದ ಇದು ವಿಭಿನ್ನ ರೀತಿಯ ವೈಶಿಷ್ಟ್ಯಗಳನ್ನು ಆಧರಿಸಿರಬಹುದು ಇದು ವಿಭಿನ್ನ ರೀತಿಯ ವೆಚ್ಚದ ಉಪಕ್ರಮಗಳನ್ನು ಆಧರಿಸಿರಬಹುದು ಇದು ಈ ಎರಡರ ವಿಭಿನ್ನ ರೀತಿಯ ಸಂಯೋಜನೆಗಳನ್ನು ಆಧರಿಸಿರಬಹುದು ಇವುಗಳನ್ನು ಹೇಗೆ ಮಾಡಲಾಗುತ್ತದೆ ಎಂದು ನೋಡೋಣ ಆದ್ದರಿಂದ ಸೇವೆಗಳ ವ್ಯವಹಾರದಲ್ಲಿ ಸ್ಪರ್ಧಾತ್ಮಕ ಕಾರ್ಯತಂತ್ರದ ಉದ್ದೇಶವು ಗ್ರಾಹಕರ ಸಂತೋಷವನ್ನು ಹೆಚ್ಚಿಸಲು ಮತ್ತು ಗ್ರಾಹಕರ ವಕಾಲತ್ತುಗಳನ್ನು ರಚಿಸಲು ಸ್ಪರ್ಧಾತ್ಮಕ ಪ್ರಯೋಜನವನ್ನು ಸೃಷ್ಟಿಸುವುದು ಎಂಬ ಹೇಳಿಕೆಯಾಗಿದೆ ಆದ್ದರಿಂದ ಸೇವಾ ವ್ಯವಹಾರಗಳಲ್ಲಿ ನಾವು ನಿರಂತರವಾಗಿ ಈ ಪಿರಮಿಡ್ಗೆ ಹೋಗಲು ಪ್ರಯತ್ನಿಸುತ್ತೇವೆ ಎಂದು ನಾವು ಈಗಾಗಲೇ ಚರ್ಚಿಸಿದ್ದೇವೆ ಸೇವಾ ಸಂಗ್ರಹಣೆಯ ವಹಿವಾಟಿನ ನಿದರ್ಶನಗಳಿಂದ ನಾವು ಸಂಬಂಧಿತ ಮಾದರಿಗಳಿಗೆ ಹೋಗಲು ಬಯಸುತ್ತೇವೆ ಮತ್ತು ಅಂತಿಮವಾಗಿ ನಮ್ಮ ಗ್ರಾಹಕರು ನಮ್ಮ ಮಾರಾಟಗಾರರಾಗಬೇಕೆಂದು ನಾವು ಬಯಸುತ್ತೇವೆ ಆದ್ದರಿಂದ ಗ್ರಾಹಕರ ವಕಾಲತ್ತು ಈ ರೇಖಾಚಿತ್ರವನ್ನು ನಾನು ಮೊದಲು ಚಿತ್ರಿಸಿದ್ದೇನೆ ಮತ್ತು ಸೇವಾ ವ್ಯವಹಾರಗಳಲ್ಲಿ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪ್ರಯೋಜನವು ಗ್ರಾಹಕರ ಸಂತೋಷದ ಮೇಲೆ ಕೇಂದ್ರೀಕೃತವಾಗಿರಬೇಕು ಎಂದು ನಾವು ಅದನ್ನು ಮತ್ತೆ ಹೈಲೈಟ್ ಮಾಡುವುದು ಮುಖ್ಯ ಆದ್ದರಿಂದ ಇದರರ್ಥ ಅದು ಗ್ರಾಹಕರ ಆನಂದವನ್ನು ಹೆಚ್ಚಿಸಲು ಹೋಗದಿದ್ದರೆ ಸ್ಪರ್ಧಾತ್ಮಕ ಶಕ್ತಿಯ ಆ ಅಂಶದಲ್ಲಿ ಹೂಡಿಕೆ ಮಾಡುವುದು ಹೆಚ್ಚು ಪ್ರಸ್ತುತವಾಗದಿರಬಹುದು ಆದ್ದರಿಂದ ಇದು ಒಂದು ವ್ಯವಹಾರ ತಂತ್ರದಲ್ಲಿ ಕಾರ್ಯಾಚರಣೆಗಳಿಗೆ ಸಂಬಂಧಿಸಿದಂತೆ ವಿಭಿನ್ನ ಅಂಶಗಳಿರಬಹುದು ವ್ಯವಹಾರದ ಕಾರ್ಯತಂತ್ರದಲ್ಲಿ ಹಣಕಾಸಿನ ಸಮಸ್ಯೆಗಳು ಇರಬಹುದು ವಿವಿಧ ರೀತಿಯ ಹಣಕಾಸು ಹತೋಟಿ ಇತ್ಯಾದಿಗಳು ಒಳಗೊಂಡಿರಬಹುದು ಆದರೆ ಸ್ಪರ್ಧಾತ್ಮಕ ಕಾರ್ಯತಂತ್ರದಲ್ಲಿ ನಾವು ಮುಖ್ಯವಾಗಿ ಸಂಸ್ಥೆಯನ್ನು ನೋಡುತ್ತಿದ್ದೇವೆ ಮತ್ತು ಅದು ಮಾರುಕಟ್ಟೆ ಸ್ಥಳ ಮತ್ತು ಪರ್ಯಾಯಗಳು ಮತ್ತು ಪ್ರತಿಸ್ಪರ್ಧಿಗಳು ಮತ್ತು ಹೊಸ ಪ್ರವೇಶದ ಮೂಲಕ ಹೇರಿದ ಶಕ್ತಿಗಳ ಸಂಪರ್ಕಸಾಧನಗಳು ಮತ್ತು ಅದರ ಆಧಾರದ ಮೇಲೆ ಸಂಸ್ಥೆ ಮತ್ತು ಈ ಇಂಟರ್ಫೇಸ್ನಲ್ಲಿ ಏನು ಮಾಡಬೇಕೆಂದು ನೀವು ಅಭಿವೃದ್ಧಿಪಡಿಸುತ್ತಿದ್ದೀರಿ ಮಾರುಕಟ್ಟೆ ಆದ್ದರಿಂದ ಒಟ್ಟಾರೆ ವ್ಯವಹಾರ ತಂತ್ರಕ್ಕೆ ಹೋಲಿಸಿದರೆ ಸ್ಪರ್ಧಾತ್ಮಕ ತಂತ್ರವು ವ್ಯಾಪ್ತಿಯಲ್ಲಿ ಸ್ವಲ್ಪ ಕಿರಿದಾಗಿದೆ ಪೋರ್ಟರ್ ಪ್ರಕಾರ ಈ ಆಸಕ್ತಿದಾಯಕ ಸಂಯೋಜನೆಗಳು ಅಥವಾ ಐದು ಸ್ಪರ್ಧಾತ್ಮಕ ಕಾರ್ಯತಂತ್ರಗಳಿವೆ ಇವುಗಳನ್ನು ಜೆನೆರಿಕ್ ಸ್ಪರ್ಧಾತ್ಮಕ ತಂತ್ರಗಳು ಎಂದು ಕರೆಯಲಾಗುತ್ತದೆ ಏಕೆಂದರೆ ಅವು ಹೆಚ್ಚಿನ ವ್ಯವಹಾರಗಳಲ್ಲಿ ಅನ್ವಯವಾಗುತ್ತವೆ ಮತ್ತು ಹೆಚ್ಚಿನ ಸಂದರ್ಭಗಳಲ್ಲಿ ಒಂದು ಅಥವಾ ಇನ್ನೊಂದು ಪ್ರಸ್ತುತವಾಗಿರುತ್ತದೆ ಆದ್ದರಿಂದ ಒಟ್ಟಾರೆ ಕಡಿಮೆ ವೆಚ್ಚದ ನಾಯಕತ್ವ ತಂತ್ರವನ್ನು ಮೊದಲು ನೋಡೋಣ ಸೇವಾ ವ್ಯವಹಾರಗಳಲ್ಲಿ ಹೆಚ್ಚಿನ ಸೇವಾ ವ್ಯವಹಾರಗಳಲ್ಲಿ ಇದು ಪ್ರಾಥಮಿಕ ತಂತ್ರವಾಗಿದೆ ಏಕೆಂದರೆ ಪ್ರವೇಶ ತಡೆಗೋಡೆ ಕಡಿಮೆ ಇರುವುದರಿಂದ ಮತ್ತು ಗ್ರಾಹಕರು ಆಗಾಗ್ಗೆ ಸಾಕಷ್ಟು ಬೆಲೆ ಸಂವೇದನಾಶೀಲರಾಗಿರುವುದರಿಂದ ನೀವು ಗಮನಹರಿಸಬೇಕಾದ ಅಗತ್ಯವಿರುತ್ತದೆ ಅದು ಇಂದು ಯಾವುದೇ ಸೇವೆಯಲ್ಲ ಕಡಿಮೆ ವೆಚ್ಚವು ಪ್ರಮುಖ ಸ್ಪರ್ಧಾತ್ಮಕ ತಂತ್ರವಲ್ಲ ಆದ್ದರಿಂದ ಇಲ್ಲಿ ನಿಸ್ಸಂಶಯವಾಗಿ ನಾವು ಪ್ರತಿ ವೆಚ್ಚ ಚಟುವಟಿಕೆಯನ್ನು ಸೂಕ್ಷ್ಮವಾಗಿ ಪರಿಶೀಲಿಸಬೇಕು ಪ್ರತಿ ವೆಚ್ಚವನ್ನು ವರ್ಷದಿಂದ ವರ್ಷಕ್ಕೆ ಕಡಿಮೆ ನಿರ್ವಹಿಸಬೇಕು ಇದರರ್ಥ ನೀವು ಇಂದು ಸ್ಥಾನವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ನಂತರ ಇದು ಎಲ್ಸಿ ಎಂದು ಹೇಳಿ ಆದರೆ ಕಡಿಮೆ ವೆಚ್ಚದ ಸ್ಥಾನ ಇತರರು ನಿರಂತರವಾಗಿ ತಮ್ಮ ವೆಚ್ಚವನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ನೀವು ವರ್ಷದಿಂದ ವರ್ಷಕ್ಕೆ ಒಂದು ಯೋಜನೆಯನ್ನು ಹೊಂದಿರಬೇಕು ಅದು ನಿಮ್ಮ ವೆಚ್ಚಗಳು ಹೇಗೆ ಕಡಿಮೆಯಾಗಲಿವೆ ಅದು ವಿವಿಧ ಸಮಯಗಳಲ್ಲಿ ಬರುವ ಮೂಲ ತಂತ್ರಗಳಿಂದ ಬರಬಹುದಾದ ಪ್ರಮಾಣದಲ್ಲಿ ಬರಬಹುದು ಆದ್ದರಿಂದ ಒಬ್ಬರು ಪ್ರತಿಯೊಬ್ಬ ವ್ಯಕ್ತಿಯ ಪರಿಸ್ಥಿತಿಯನ್ನು ನೋಡಬೇಕಾಗುತ್ತದೆ ಮತ್ತು ಒಟ್ಟಾರೆ ನೀವು ನಿಮ್ಮ ವೆಚ್ಚವನ್ನು ನಿರಂತರವಾಗಿ ಕಡಿಮೆ ಮಾಡಬೇಕು ಆದ್ದರಿಂದ ನಿಮ್ಮ ವ್ಯವಹಾರ ಪ್ರಕ್ರಿಯೆಗಳ ಪುನರ್ರಚನೆ ಬಹಳ ಮುಖ್ಯ ಮತ್ತು ಅದಕ್ಕಾಗಿಯೇ ನಮ್ಮ ಹಿಂದಿನ ಅಧಿವೇಶನಗಳಲ್ಲಿ ನೀವು ನೆನಪಿಸಿಕೊಂಡರೆ ನಾವು ವ್ಯವಹಾರ ಪ್ರಕ್ರಿಯೆಯನ್ನು ಮ್ಯಾಪಿಂಗ್ ಮಾಡಲು ಸೇವೆಯ ನೀಲಿ ಮುದ್ರಣವನ್ನು ರಚಿಸಲು ಮತ್ತು ಅಡಚಣೆಗಳನ್ನು ಕಂಡುಹಿಡಿಯಲು ಹೆಚ್ಚು ಒತ್ತು ನೀಡಿದ್ದೇವೆ ವಹಿವಾಟಿನ ವೆಚ್ಚವನ್ನು ಕಡಿಮೆ ಮಾಡಲು ವಹಿವಾಟಿನ ಸಮಯವನ್ನು ಕಡಿಮೆ ಮಾಡಲು ಮತ್ತು ಗ್ರಾಹಕರ ಅನುಕೂಲವನ್ನು ಹೆಚ್ಚಿಸಲು ನಾವು ಎರಡು ಪ್ರಮುಖ ಉದ್ದೇಶಗಳನ್ನು ಹೊಂದಿದ್ದೇವೆ ಜಗಳ ಹೆಚ್ಚುವರಿ ಚಲನೆಯನ್ನು ಕಡಿಮೆ ಮಾಡುವ ದೃಷ್ಟಿಯಿಂದ ಗ್ರಾಹಕರಿಗೆ ನಿಮಗೆ ತಿಳಿದಿರುವ ಅನುಕೂಲತೆಯನ್ನು ಹೆಚ್ಚಿಸಿ ಆದ್ದರಿಂದ ಸೇವೆಯ ನೀಲಿ ನಕ್ಷೆ ಮೂಲಕ ಕಂಡುಬರುವ ಪ್ರತಿಯೊಂದು ಹಂತದಲ್ಲೂ ಸಮಯ ಉಳಿತಾಯ ವೆಚ್ಚ ಉಳಿತಾಯ ಟಚ್ ಪಾಯಿಂಟ್ಗಳಲ್ಲಿ ವೈಫಲ್ಯದ ಬಿಂದುಗಳನ್ನು ಕಂಡುಹಿಡಿಯುವುದು ಅಥವಾ ಆ FMEA ವೈಫಲ್ಯ ಮೋಡ್ ದೋಷ ವಿಶ್ಲೇಷಣೆ ಇತ್ಯಾದಿಗಳ ಬಗ್ಗೆ ನಾವು ಮೊದಲೇ ಚರ್ಚಿಸಿದ್ದೇವೆ ಆದ್ದರಿಂದ ಎಲ್ಲರನ್ನು ನಿಯೋಜಿಸಬೇಕಾಗಿದೆ ಇದರಿಂದಾಗಿ ನಾವು ಈ BPR ಅಥವಾ ವ್ಯವಹಾರ ಪ್ರಕ್ರಿಯೆ ಮರುಜೋಡಣೆ ಮಾಡುವುದನ್ನು ನಿರಂತರವಾಗಿ ಮಾಡುತ್ತಿದ್ದೇವೆ ಆದ್ದರಿಂದ ನಮ್ಮ ವೆಚ್ಚವನ್ನು ಕಡಿಮೆ ಮಾಡಲು ನಾವು ನಿರಂತರವಾಗಿ ಸಮರ್ಥರಾಗಿದ್ದೇವೆ ಈಗ ಕಡಿಮೆ ವೆಚ್ಚದಿಂದ ಬರುವ ಸ್ಪರ್ಧಾತ್ಮಕ ಸಾಮರ್ಥ್ಯವೆಂದರೆ ನೀವು ಬೆಲೆ ನಿಗದಿಯಲ್ಲಿ ಉತ್ತಮ ಹ್ಯಾಂಡಲ್ ಹೊಂದಿದ್ದೀರಿ ಆದ್ದರಿಂದ ಕೆಲವು ಆಕ್ರಮಣಕಾರಿ ಬೆಲೆ ನಿಲುವುಗಳನ್ನು ತೆಗೆದುಕೊಳ್ಳುವ ಮೂಲಕ ನೀವು ಹೊಸ ಪ್ರವೇಶಿಕರನ್ನು ಹೊರಹಾಕಬಹುದು ಈಗ ನಿಮ್ಮ ವೆಚ್ಚವನ್ನು ನೀವು ಉತ್ತಮವಾಗಿ ನಿರ್ವಹಿಸದ ಹೊರತು ಆಕ್ರಮಣಕಾರಿ ಬೆಲೆ ನಿಲುವುಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಇಲ್ಲದಿದ್ದರೆ ನೀವು ನಂತರ ಚೇತರಿಸಿಕೊಳ್ಳಲು ಸಾಧ್ಯವಾಗದಿರುವಷ್ಟು ನಷ್ಟಕ್ಕೆ ಇಳಿಯುತ್ತೀರಿ ಆದ್ದರಿಂದ ಕಡಿಮೆ ವೆಚ್ಚವು ನಿಜವಾಗಿಯೂ ಅನೇಕ ಬೆಲೆ ಸೂಕ್ಷ್ಮ ಸೇವಾ ವ್ಯವಹಾರಗಳಲ್ಲಿ ಪ್ರವೇಶಿಸಲು ಬಹಳ ಮಹತ್ವದ ತಡೆಗೋಡೆಯಾಗಿದೆ ಆದ್ದರಿಂದ ನೀವು ವೆಚ್ಚದ ಬಗ್ಗೆ ನಿಮಿಷದ ಗಮನವನ್ನು ಹೊಂದಿಲ್ಲದಿದ್ದರೆ ಉದಾಹರಣೆಗೆ ನೀವು ಸೂಪರ್ಮಾರ್ಕೆಟ್ ಹೈಪರ್ ಮಾರ್ಕೆಟ್ ವ್ಯವಹಾರದಲ್ಲಿದ್ದರೆ ಅಲ್ಲಿ ಜನರು ಅಥವಾ ಬಹಳ ಜಾಗೃತರಾಗಿದ್ದಾರೆ ಏಕೆಂದರೆ ನೀವು ಸರಕುಗಳಲ್ಲಿ ವ್ಯವಹರಿಸುತ್ತಿರುವಿರಿ ಮತ್ತು ನಿಮಗೆ ನೀಡಲು ಸಾಧ್ಯವಾಗದಿದ್ದರೆ ಜನರು ಬದಲಾಗುತ್ತಾರೆ ಆಕರ್ಷಕ ಬೆಲೆ ಆದ್ದರಿಂದ ನೀವು ಹೆಚ್ಚಿನ ಬಜಾರ್ಗಳನ್ನು ನೋಡುತ್ತೀರಿ ಹೆಚ್ಚಿನ ಸೂಪರ್ ಮಾರುಕಟ್ಟೆಗಳು ಅವರು ವಿಸ್ತರಿಸಲು ಸಮರ್ಥವಾಗಿರುವ ಆಕರ್ಷಕ ಬೆಲೆ ಪ್ಯಾಕೇಜ್ ಕೊಡುಗೆಗಳನ್ನು ನಿರಂತರವಾಗಿ ಬೀಸುತ್ತವೆ ಆದ್ದರಿಂದ ನೀವು ಸಹ ನೀವು ಉತ್ತಮ ವೆಚ್ಚ ನಿಯಂತ್ರಣವನ್ನು ಹೊಂದಿದ್ದರೆ ನೀವು ಬಲವಾದ ಸ್ಥಾನವನ್ನು ಹೊಂದಿದ್ದೀರಿ ಮತ್ತು ಆದ್ದರಿಂದ ನೀವು ಹೆಚ್ಚಿನ ಪೂರೈಕೆ ಸಂಪರ್ಕಗಳನ್ನು ಮಾತುಕತೆ ನಡೆಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಇವುಗಳು ಕಡಿಮೆ ವೆಚ್ಚದ ಸ್ಥಾನದಿಂದ ಹೊರಬರುವ ಉತ್ತಮ ಸ್ಪರ್ಧಾತ್ಮಕ ಪ್ರಯೋಜನವಾಗಿದೆ ಆದ್ದರಿಂದ ಉದಾಹರಣೆಗೆ ಇದು ವಿಮಾನಯಾನ ವಾಹಕಗಳಿಂದ ತೆಗೆದುಕೊಳ್ಳಲಾದ ಉದಾಹರಣೆಯಾಗಿದೆ ಆದ್ದರಿಂದ ಇವುಗಳಲ್ಲಿ X Y Z M N O P ಸಂಖ್ಯೆಗಳು ನಿಜವಾದ ದತ್ತಾಂಶಗಳಾಗಿವೆ ಕಾನೂನು ಕಾರಣಗಳಿಗಾಗಿ ನಾವು ಮರೆಮಾಚುವ ಹೆಸರುಗಳು ಮಾತ್ರ ಆದರೆ ಇದರ ಅರ್ಥವೇನೆಂದರೆ ನೀವು ಕೆಲವು ಪ್ರಮುಖ ವೆಚ್ಚದ ಅಂಶವನ್ನು ಟ್ರ್ಯಾಕ್ ಮಾಡುತ್ತಿದ್ದೀರಿ ಎಂದು ಭಾವಿಸೋಣ ಅದು ಪ್ರತಿ ಏರ್ ಮೈಲಿ ಸೀಟಿನ ಕಾರ್ಯಾಚರಣಾ ವೆಚ್ಚ ದಿನಕ್ಕೆ ಏರ್ ಮೈಲಿ ಈಗ ಅಲ್ಲಿ ಆದ್ದರಿಂದ ಪ್ರತಿ ಸೀಟ್ ಏರ್ ಮೈಲಿಗೆ ಈ ವೆಚ್ಚ ಇದು ಕಡಿಮೆ ವೆಚ್ಚವಾಗಿದ್ದರೆ ನೀವು ಅಥವಾ ಈ ಅಂಶಗಳನ್ನು ಮೀರಿ ಹೋಗಲು ಸಾಧ್ಯವಾಗದಿದ್ದರೆ ಮತ್ತು ಅದು ನಿಮ್ಮ ಸ್ಥಾನ ಎಂದು ನೀವು ಸ್ಪಷ್ಟವಾಗಿರಬೇಕು ಮತ್ತು ಇದು ನಿಮಗೆ ಒಂದು ಪ್ರಮುಖ ಸ್ಪರ್ಧಾತ್ಮಕ ಸವಾಲು ಎಂದು ನೀವು ಸ್ಪಷ್ಟವಾಗಿರಬೇಕು ಮತ್ತು ಅವರು ನಮಗೆ ಪರ್ಯಾಯಗಳನ್ನು ಹೊಂದಿರಬೇಕು ಅಲ್ಲಿ ನೀವು ಬಯಸುತ್ತೀರಿ ಈ ವ್ಯತ್ಯಾಸದ ನಡುವೆಯೂ ಗ್ರಾಹಕರ ಮೇಲೆ ದಾಳಿ ಮಾಡಲು ಸಾಧ್ಯವಾಗುತ್ತದೆ ಹೆಚ್ಚಿನ ಸಂದರ್ಭಗಳಲ್ಲಿ ಇಲ್ಲಿ ಬಹಳ ದೊಡ್ಡ ಅಂತರವನ್ನು ನಿರ್ವಹಿಸುವುದು ತುಂಬಾ ಕಷ್ಟ ನೀವು ಕಡಿಮೆ ಬೆಲೆಯಿದ್ದರೆ ಕಡಿಮೆ ವೆಚ್ಚದ ಸ್ಪರ್ಧಿಗಳು 9 66 ಆಗಿರಬಹುದು ಆದರೆ ನೀವು ಇಲ್ಲಿರಬಹುದು ಆದರೆ ನೀವು ಇಲ್ಲಿದ್ದರೆ ನೀವು ಹೊರಗಿದ್ದೀರಿ ಮತ್ತು ಇದು ಅನೇಕ ಸೇವಾ ವ್ಯವಹಾರಗಳಲ್ಲಿ ಬಹಳ ಮುಖ್ಯವಾದ ಅಂಶವಾಗಿದೆ ಉದಾಹರಣೆಗೆ ಈ ಕಡಿಮೆ ವೆಚ್ಚ ಯಾವುದೇ ವಿಮಾನಯಾನ ವ್ಯವಹಾರಗಳು ನೀವು ಆ ವ್ಯವಹಾರದಲ್ಲಿದ್ದರೆ ಮತ್ತು ನಿಮ್ಮ ವೆಚ್ಚವನ್ನು ಈ ಹಂತಕ್ಕಿಂತ ಕಡಿಮೆ ಮಾಡಲು ನಿಮಗೆ ಸಾಧ್ಯವಾಗುತ್ತಿಲ್ಲ ಎಂದು ನೀವು ನೋಡಿದರೆ ಅದು ಆಗಿರಬಹುದು ಎಂದು ನೋಡುವುದು ನಿಮಗೆ ಉತ್ತಮವಾಗಿದೆ ಆಗ ನೀವು ಇನ್ನು ಮುಂದೆ ಕಡಿಮೆ ವೆಚ್ಚದ ವಿಮಾನಯಾನ ಉದ್ಯಮದಲ್ಲಿ ಆಟಗಾರರಾಗಿಲ್ಲ ನಂತರ ನೀವು ಪೂರ್ಣ ಸೇವಾ ವಿಮಾನಯಾನ ಸಂಸ್ಥೆಗಳಾಗಬೇಕಾಗಬಹುದು ಅಲ್ಲಿ ನಿಮ್ಮ ಸ್ಪರ್ಧೆಯು ವಿಭಿನ್ನ ಜನರ ಗುಂಪಾಗಿರಬಹುದು ಮತ್ತು ಆಗ ನೀವು ಈ ಕ್ಲಬ್ನಲ್ಲಿ ಆಡುತ್ತಿರಬಹುದು ಮತ್ತು ಅವರು ನಿಜವಾಗಿ ಆದ್ದರಿಂದ ನೀವು ಕಡಿಮೆ ವೆಚ್ಚದ ಪ್ರತಿಸ್ಪರ್ಧಿಯಾಗುತ್ತೀರಿ ಮತ್ತು ಅದು ಒಂದು ಪ್ರಯೋಜನ ಆದ್ದರಿಂದ ನೀವು ಯಾವ ಕ್ಷೇತ್ರದಲ್ಲಿ ಸ್ಪರ್ಧಿಸುತ್ತಿದ್ದೀರಿ ಎಂಬುದು ಬಹಳ ಮುಖ್ಯ ಅದು ನೀವು ಯಾವ ರೀತಿಯ ವೆಚ್ಚ ರಚನೆಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಎಂಬುದನ್ನು ನಿರ್ಧರಿಸಲಾಗುತ್ತದೆ ಈಗ ಒಟ್ಟಾರೆ ಕಡಿಮೆ ವೆಚ್ಚದ ತಂತ್ರ ಯಾವಾಗ ಉತ್ತಮ ಉದಾಹರಣೆಗೆ ಕಾನ್ಪುರದಂತಹ ಪ್ರತಿಯೊಂದು ನಗರದಲ್ಲಿ ನಾವು ನವೀನ ಮಾರುಕಟ್ಟೆಯನ್ನು ಹೊಂದಿದ್ದೇವೆ ಪ್ರತಿ ನಗರದಂತೆ ಮಾರುಕಟ್ಟೆ ಸ್ಥಳವಿರುತ್ತದೆ ಅಲ್ಲಿ ಹೆಚ್ಚಿನ ಚಿಲ್ಲರೆ ವ್ಯಾಪಾರಿಗಳು ಸರಕು ಉತ್ಪನ್ನಗಳು ಆದ್ದರಿಂದ ಇದು ಕಿರಾಣಿ ಉತ್ಪನ್ನಗಳು ಅಥವಾ ವಿವಿಧ ರೀತಿಯ ಫ್ಯಾಷನ್ ಉತ್ಪನ್ನಗಳು ಉಡುಪುಗಳು ಬೂಟುಗಳು ಇವೆಲ್ಲವೂ ಕೇಂದ್ರ ಮಾರುಕಟ್ಟೆ ಸ್ಥಳದಲ್ಲಿ ಲಭ್ಯವಿರುತ್ತವೆ ಆದ್ದರಿಂದ ಇದು ಕಲ್ಕತ್ತಾದ ಹೊಸ ಮಾರ್ಕೆಟಿಂಗ್ ಕಲ್ಕತ್ತಾ ಅಥವಾ ಬೊಲೊಗುನ್ ಮಾರುಕಟ್ಟೆಯಾಗಿರಬಹುದು ಅದು ಲಜಪತ್ ನಗರ ಮಾರುಕಟ್ಟೆಯಾಗಿರಬಹುದು ಅಥವಾ ದೆಹಲಿಯ ಬೊಗಲ್ ಅಥವಾ ಸರೋಜಿನಿ ಮಾರುಕಟ್ಟೆಯಂತಹ ಇತರ ಸ್ಥಳೀಯ ಮಾರುಕಟ್ಟೆಗಳಾಗಿರಬಹುದು ಅದು ಕ್ರಾಫೋರ್ಡ್ ಅರಮನೆ ಅಥವಾ ಮುಂಬೈನಲ್ಲಿ ಏನಾದರೂ ಆಗಿರಬಹುದು ಅಥವಾ ಅದು ಬಾಂದ್ರಾ ಬೆಟ್ಟದ ರಸ್ತೆಯಾಗಿರಬಹುದು ಮುಂಬೈ ಆದ್ದರಿಂದ ಎಲ್ಲೆಡೆ ಮಾರುಕಟ್ಟೆ ಸ್ಥಳವಿರುತ್ತದೆ ಅಲ್ಲಿ ಜನರು ಸಾಮಾನ್ಯ ಸರಕುಗಳ ಉಡುಪು ಬೂಟುಗಳು ದೈನಂದಿನ ಸಾಮಾನು ಸರಂಜಾಮುಗಳು ಮತ್ತು ದಿನಸಿ ಸಾಮಗ್ರಿಗಳಿಗಾಗಿ ಹೋಗುತ್ತಾರೆ ಅಂತಹ ಮಾರುಕಟ್ಟೆಗಳಲ್ಲಿ ಎಲ್ಲರೂ ಒಂದೇ ಮೂಲವನ್ನು ಬಳಸುತ್ತಾರೆ ಸರಬರಾಜುದಾರರು ಒಂದೇ ಆಗಿರುತ್ತಾರೆ ಆದ್ದರಿಂದ ಬೆಲೆ ಬಹಳ ಮುಖ್ಯವಾಗುತ್ತದೆ ಏಕೆಂದರೆ ಒಬ್ಬರು ಸರಕುಗಳಲ್ಲಿ ವ್ಯವಹರಿಸುತ್ತಿದ್ದಾರೆ ಮತ್ತು ಅಂತಹ ಸಂದರ್ಭದಲ್ಲಿ ಕಡಿಮೆ ವೆಚ್ಚದ ಕಾರ್ಯತಂತ್ರವು ಸಂಪೂರ್ಣವಾಗಿ ಕಡ್ಡಾಯವಾಗಿದೆ ಏಕೆಂದರೆ ನೀವು ಹೆಚ್ಚು ಬೇರ್ಪಡಿಸಲು ಸಾಧ್ಯವಿಲ್ಲ ಮತ್ತು ಕಡಿಮೆ ವೆಚ್ಚದ ತಂತ್ರಗಳು ಉತ್ತಮ ತಂತ್ರವಲ್ಲ ತಾಂತ್ರಿಕ ಪ್ರಗತಿಗಳು ಇದ್ದರೆ ಅದು ಸಂಪೂರ್ಣವಾಗಿ ವಿಭಿನ್ನ ವೆಚ್ಚದ ರಚನೆಯನ್ನು ರಚಿಸುತ್ತದೆ ಆದ್ದರಿಂದ ನೀವು ಮೊದಲೇ ಮಾಡುತ್ತಿರುವ ಅದೇ ಕೆಲಸವನ್ನು ಮಾಡುವುದರ ಮೂಲಕ ಮತ್ತು ವೆಚ್ಚವನ್ನು ಕಡಿಮೆ ಮಾಡುವುದರಿಂದ ಸರಿಯಾದ ತಂತ್ರವಲ್ಲ ಏಕೆಂದರೆ ಸ್ಪರ್ಧೆಯು ಒಟ್ಟು ವೆಚ್ಚದ ರಚನೆಯನ್ನು ಬದಲಿಸಿದೆ ಆದ್ದರಿಂದ ಇದು ಆಗಾಗ್ಗೆ ಸಂಭವಿಸುತ್ತದೆ ಆದರೆ ತಂತ್ರಜ್ಞಾನದ ತೀವ್ರವಾದ ಸೇವೆಗಳು ಅಲ್ಲಿ ಹೊಸ ತಂತ್ರಜ್ಞಾನವು ಹಳೆಯ ವೆಚ್ಚದ ರಚನೆ ಮತ್ತು ಮೊಬೈಲ್ ದೂರವಾಣಿ ಇತ್ಯಾದಿಗಳನ್ನು ಬಳಕೆಯಲ್ಲಿಲ್ಲ ಇದು ನಡೆಯುತ್ತಿರುವುದನ್ನು ನಾವು ಹೆಚ್ಚಾಗಿ ನೋಡಿದ್ದೇವೆ ಆದ್ದರಿಂದ ನಾಯಕರು ಕಡಿಮೆ ವೆಚ್ಚದ ವಿಧಾನವನ್ನು ಅನುಕರಿಸಲು ಸ್ಪರ್ಧಿಗಳು ದುಬಾರಿಯಲ್ಲಿ ತುಲನಾತ್ಮಕವಾಗಿ ಸುಲಭವೆಂದು ಕಂಡುಕೊಂಡರೆ ಇದು ಕೂಡ ಉತ್ತಮ ತಂತ್ರವಲ್ಲ ಈಗ ಕಾರ್ಯತಂತ್ರದ ಇನ್ನೊಂದುಈ ವಿಶಾಲ ವ್ಯತ್ಯಾಸ ತಂತ್ರ ಅಲ್ಲಿ ನಿಮ್ಮ ಸೇವೆಯಲ್ಲಿನ ಕೆಲವು ಪ್ರಮುಖ ವೈಶಿಷ್ಟ್ಯಗಳ ಆಧಾರದ ಮೇಲೆ ಗ್ರಾಹಕರ ನಿಷ್ಠೆಯನ್ನು ಅಭಿವೃದ್ಧಿಪಡಿಸಲು ನೀವು ಬಯಸುತ್ತೀರಿ ಆದ್ದರಿಂದ ಕೆಲವು ರೀತಿಯ ಗ್ರಾಹಕರನ್ನು ಆಕರ್ಷಿಸುವ ಕೆಲವು ವೈಶಿಷ್ಟ್ಯಗಳನ್ನು ಅಭಿವೃದ್ಧಿಪಡಿಸಲು ನಾವು ಹೇಗೆ ಪ್ರಯತ್ನಿಸುತ್ತೇವೆ ಇಲ್ಲಿ ವಿಭಜನೆಯು ಬಹಳ ಮುಖ್ಯವಾಗುತ್ತದೆ ಏಕೆಂದರೆ ಈ ಭೇದ ತಂತ್ರದೊಂದಿಗೆ ನೀವು ಎಲ್ಲರಿಗೂ ಎಲ್ಲವೂ ಆಗಲು ಸಾಧ್ಯವಿಲ್ಲ ಆದ್ದರಿಂದ ನೀವು ಒಂದು ನಿರ್ದಿಷ್ಟ ಭೇದಕಗಳನ್ನು ರಚಿಸಬೇಕು ಮತ್ತು ಗ್ರಾಹಕರ ನಿರ್ದಿಷ್ಟ ವಿಭಾಗಕ್ಕೆ ಹೊಂದಿಕೆಯಾಗಬೇಕು ಮತ್ತು ನೀವು ದೀರ್ಘಾವಧಿಯ ಸಂಬಂಧಗಳನ್ನು ಹೇಗೆ ನಿರ್ಮಿಸಬಹುದು ಆದ್ದರಿಂದ ಪೂರೈಕೆ ಸರಪಳಿಯಿಂದ ಕೆಲವು ರೀತಿಯ ಸೇವಾ ನಾವೀನ್ಯತೆ ನಿಮ್ಮ ಕಾರ್ಯಾಚರಣೆಯ ಶ್ರೇಷ್ಠತೆ ಮತ್ತು ಮಾರ್ಕೆಟಿಂಗ್ ಮಾರಾಟದ ಚಟುವಟಿಕೆಗಳಿಂದ ಭಿನ್ನತೆಯ ಅವಕಾಶಗಳನ್ನು ಪಡೆಯಬಹುದು ಆದ್ದರಿಂದ ನೀವು ಉದಾಹರಣೆಗೆ ಮಾರ್ಗವನ್ನು ವಿಶ್ಲೇಷಿಸಿದರೆ ಮನರಂಜನಾ ಮಲ್ಟಿಪ್ಲೆಕ್ಸರ್ಗಳು ಇಂದು ಸ್ಪರ್ಧಿಸುತ್ತಿರುವ ಮಲ್ಟಿಪ್ಲೆಕ್ಸ್ಗಳು ನೀವು ಹೆಚ್ಚಾಗಿ ತಾರತಮ್ಯಗಳನ್ನು ರಚಿಸಲು ಪ್ರಯತ್ನಿಸುತ್ತಿರುವುದನ್ನು ನೀವು ನೋಡುತ್ತೀರಿ ಆದ್ದರಿಂದ ಇದು ಮನೋರಂಜನಾ ಉದ್ಯಾನವನವಾಗಲಿ ಇದು ಚಲನಚಿತ್ರ ಮಂಟಪಗಳು ಮತ್ತು ಚಿತ್ರಮಂದಿರಗಳನ್ನು ಹೊಂದಿರುವ ದೊಡ್ಡ ಸಂಕೀರ್ಣವಾಗಲಿ ಇತ್ಯಾದಿ ಅವುಗಳು ಕೆಲವು ರೀತಿಯ ವೈಶಿಷ್ಟ್ಯಗಳನ್ನು ರಚಿಸಲು ಪ್ರಯತ್ನಿಸುತ್ತವೆ ಅದು ದೀರ್ಘಾವಧಿಯ ಸಂಬಂಧವನ್ನು ಸೃಷ್ಟಿಸುತ್ತದೆ ಆದ್ದರಿಂದ ಕೆಲವು ಸೇವೆಗಳ ಗುಂಪುಗಳಿವೆ ಅಲ್ಲಿ ಹೆಚ್ಚಿನ ಸೇವೆಗಳಿಗೆ ವೆಚ್ಚ ಮತ್ತು ಇದು ನಿಜ ಆದರೆ ಕೆಲವು ಇತರ ತಂತ್ರಜ್ಞಾನದ ತೀವ್ರವಾದ ಸೇವೆಗಳಿವೆ ವ್ಯತ್ಯಾಸವು ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಆದ್ದರಿಂದ ಸೇವೆಗಳಲ್ಲಿ ಸ್ಪರ್ಧಾತ್ಮಕ ಅನುಕೂಲಕ್ಕಾಗಿ ವೆಚ್ಚವು ಪ್ರಾಥಮಿಕ ಚಾಲಕವಾಗಿದೆ ವ್ಯತ್ಯಾಸಗಳನ್ನು ಸಹ ಮಾಡಬಹುದು ಮತ್ತು ಇದರ ಪರಿಣಾಮವಾಗಿ ಕೆಲವು ರೀತಿಯ ಸೇವೆಗಳಿವೆ ಅಲ್ಲಿ ನಾವು ಎರಡನ್ನೂ ಸಂಯೋಜಿಸಬಹುದು ಮತ್ತು ಸಂಯೋಜನೆಗಳನ್ನು ರಚಿಸಬಹುದು ಇದನ್ನು ಸಾಮಾನ್ಯವಾಗಿ ಉತ್ತಮ ವೆಚ್ಚ ಎಂದು ಕರೆಯಲಾಗುತ್ತದೆ ಇದರರ್ಥ ಒಬ್ಬ ವ್ಯಕ್ತಿಯು ಉತ್ತಮ ಗುಣಮಟ್ಟದ ಮತ್ತು ಕಡಿಮೆ ವೆಚ್ಚವನ್ನು ನೀಡುತ್ತಿದ್ದಾನೆ ಏಕೆಂದರೆ ಉತ್ತಮ ಗುಣಮಟ್ಟದ ಹೂಡಿಕೆ ನಿಮ್ಮ ಇಳುವರಿಯನ್ನು ಸುಧಾರಿಸುತ್ತದೆ ಎಂದು ಜಪಾನಿಯರು ಅಥವಾ ಕೊರಿಯನ್ನರು ಬಹಳ ಹಿಂದೆಯೇ ಕಂಡುಕೊಂಡರು ಅಂತಿಮವಾಗಿ ನಿಮ್ಮ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ಕಡಿಮೆ ವೆಚ್ಚ ಉತ್ತಮ ಗುಣಮಟ್ಟದ ಮತ್ತು ಇದು ಈಗ ಸೇವೆಗಳ ಕ್ಷೇತ್ರಕ್ಕೆ ಬರುತ್ತಿದೆ ಮತ್ತು ಮೊಬೈಲ್ ಫೋನ್ ಸೇವೆಗಳು ಅಥವಾ ಮೊಬೈಲ್ ಡೇಟಾ ಸೇವೆಗಳ ತೀವ್ರ ಸ್ಪರ್ಧಾತ್ಮಕ ಕ್ಷೇತ್ರದಲ್ಲಿ ಕೈಗೊಂಡ ಸ್ಪರ್ಧಾತ್ಮಕ ಕ್ರಮಗಳನ್ನು ನೀವು ಗಮನಿಸಿದರೆ ನೀವು ಇದು ರಿಲಯನ್ಸ್ ಜಿಯೋ ಆಗಿರಲಿ ಅದು ಏರ್ಟೆಲ್ ಆಗಿರಲಿ ವೊಡಾಫೋನ್ ಆಗಿರಲಿ ಅವರೆಲ್ಲರೂ ಈ ಅತ್ಯುತ್ತಮ ವೆಚ್ಚ ಪೂರೈಕೆದಾರರ ಕಾರ್ಯತಂತ್ರವನ್ನು ತರಲು ಪ್ರಯತ್ನಿಸುತ್ತಿದ್ದಾರೆ ಎಲ್ಲಿ ನೀವು ಕಡಿಮೆ ವೆಚ್ಚ ಮತ್ತು ಭೇದವನ್ನು ಸಂಯೋಜಿಸಬಹುದು ಇದು ಇಂದು ಅನೇಕ ಸೇವಾ ಕ್ಷೇತ್ರಗಳಲ್ಲಿ ಪ್ರಮುಖ ಅವಶ್ಯಕತೆಯಾಗಿದೆ ಆದ್ದರಿಂದ ನಿಮ್ಮ ವೆಚ್ಚವನ್ನು ನಿರಂತರವಾಗಿ ಕಡಿಮೆ ಮಾಡಲು ಮತ್ತು ನಿರಂತರವಾಗಿ ನೀಡುವಲ್ಲಿ ನೀವು ಹೊಂದಿಕೊಳ್ಳಬೇಕು ಆದ್ದರಿಂದ ವೆಚ್ಚವನ್ನು ನಿರಂತರವಾಗಿ ಕಡಿಮೆ ಮಾಡಬೇಕು ಮತ್ತು ನೀವು ನಿರಂತರವಾಗಿ ಹೊಸತನವನ್ನು ಹೊಂದಿರಬೇಕು ಕೆಲವೊಮ್ಮೆ ಹೆಚ್ಚಿನ ಸಮಯ ಹೆಚ್ಚಾಗಬಹುದು ಆದರೆ ಕೆಲವೊಮ್ಮೆ ನೀವು ಆಮೂಲಾಗ್ರವಾಗಿ ಬದಲಾಗಬೇಕಾಗಬಹುದು ಮತ್ತು ಇದು ಸೇವಾ ವ್ಯವಹಾರಗಳಲ್ಲಿ ನಾವು ಈಗ ಹೆಚ್ಚು ಹೆಚ್ಚು ನೋಡುವ ಪಥವಾಗಿದೆ ಆದ್ದರಿಂದ ಕಡಿಮೆ ವೆಚ್ಚ ಮತ್ತು ಭೇದದ ಈ ಸಂಯೋಜನೆಯು ಸೇವಾ ವ್ಯವಹಾರಗಳಲ್ಲಿ ಬಹುತೇಕ ಆಗುತ್ತಿದೆ ಆದ್ದರಿಂದ ಈ ಕಡಿಮೆ ವೆಚ್ಚವು ಒಂದು ತಂತ್ರವನ್ನು ಒದಗಿಸುತ್ತದೆ ಬಹಳ ಮುಖ್ಯ ಮತ್ತು ಭಾರತದಲ್ಲಿ 4 ಜಿ ಮೊಬೈಲ್ ಧ್ವನಿ ಮತ್ತು ಡೇಟಾಗಾಗಿ ಈ ಮುಂಬರುವ ಯುದ್ಧವನ್ನು ನಾನು ಪ್ರಸ್ತಾಪಿಸುತ್ತಿದ್ದಂತೆ ಅದು ಇದೀಗ ವಿಕಸನಗೊಳ್ಳುತ್ತಿರುವುದರಿಂದ ನಿಮಗೆ ತೋರಿಸುತ್ತದೆ ಮತ್ತು ರಿಲಯನ್ಸ್ ಮತ್ತು ಏರ್ಟೆಲ್ ಮತ್ತು ವೊಡಾಫೋನ್ ನಂತಹ ವಿವಿಧ ಸೇವಾ ಪೂರೈಕೆದಾರರು ಅಥವಾ ಬರುತ್ತಿದ್ದಾರೆ ನೀವು ನೋಡುತ್ತೀರಿ ಈ ಎಲ್ಲಾ ಪ್ರಮುಖ ಆಟಗಾರರ ಪ್ರತಿಯೊಂದು ತಂತ್ರವು ಕಡಿಮೆ ವೆಚ್ಚದ ಉತ್ತಮ ಗುಣಮಟ್ಟದ ವಿಧಾನವಾದ ಈ ಅತ್ಯುತ್ತಮ ವೆಚ್ಚದಿಂದ ಪಡೆಯಲ್ಪಡುತ್ತದೆ ಈಗ ಫೋಕಸ್ ಸ್ಟ್ರಾಟಜಿ ಎಂದು ನಾವು ಕರೆಯುವ ಮತ್ತೊಂದು ಸಾಮಾನ್ಯ ಗಮನವು ಎರಡು ವಿಧಗಳಾಗಿರಬಹುದು ಒಂದು ಕಡಿಮೆ ವೆಚ್ಚದ ಆಧಾರದ ಮೇಲೆ ಫೋಕಸ್ ತಂತ್ರವಾಗಿರಬಹುದು ಅಲ್ಲಿ ನೀವು ನಿಜವಾಗಿಯೂ ಕಿರಿದಾದ ಗ್ರಾಹಕ ವಿಭಾಗದಲ್ಲಿ ನೋಡುತ್ತೀರಿ ಮತ್ತು ಆ ವಿಭಾಗದಲ್ಲಿ ನೀವು ಕಡಿಮೆ ವೆಚ್ಚದೊಂದಿಗೆ ಸ್ಪರ್ಧೆಯನ್ನು ಸೋಲಿಸುತ್ತೀರಿ ಏಕೆಂದರೆ ನೀವು ನಿಜವಾಗಿಯೂ ಗ್ರಾಹಕ ವಿಭಾಗದ ನಿಖರ ಅವಶ್ಯಕತೆಗೆ ಹೊಂದಿಕೆಯಾಗುತ್ತಿರುವಿರಿ ಮತ್ತು ಆದ್ದರಿಂದ ಯಾವ ಆಡಂಬರಗಳು ಬೇಡ ಎಂದು ನಿಮಗೆ ತಿಳಿದಿದೆ ಮತ್ತು ಆ ಗ್ರಾಹಕ ವಿಭಾಗಕ್ಕೆ ಸೂಕ್ತವಾದ ಉತ್ಪನ್ನದೊಂದಿಗೆ ನೀವು ಬರುತ್ತೀರಿ ಆದ್ದರಿಂದ ನೀವು ನೋಡುವಂತೆ ವಿಭಜನೆಯು ಗಮನದೊಂದಿಗೆ ಬಹಳ ನಿಕಟ ಸಂಬಂಧ ಹೊಂದಿದೆ ಫೋಕಸ್ ಸ್ಟ್ರಾಟಜಿ ಸಹ ಭೇದವನ್ನು ಆಧರಿಸಿರಬಹುದು ನೀವು ಗ್ರಾಹಕರ ಒಂದು ವಿಭಾಗವನ್ನು ಕಾಣಬಹುದು ಅವರು ನಿರ್ದಿಷ್ಟ ಮಟ್ಟದ ಕೆಲವು ರೀತಿಯ ವೈಶಿಷ್ಟ್ಯಗಳನ್ನು ಇಷ್ಟಪಡುತ್ತಾರೆ ಆದ್ದರಿಂದ ಆದ್ದರಿಂದ ವಿಮಾನಯಾನ ಸಂಸ್ಥೆಗಳು ತಮ್ಮ ವ್ಯವಹಾರಕ್ಕಾಗಿ ಹೆಚ್ಚಾಗಿ ನಿಯೋಜಿಸಲ್ಪಡುವ ಫೋಕಸ್ ತಂತ್ರವನ್ನು ನೀವು ಕಾಣಬಹುದು ವರ್ಗ ಪ್ರಯಾಣಿಕರು ಆದ್ದರಿಂದ ನೀವು ಒಂದು ಗೂಡು ಆರಿಸಬೇಕಾಗುತ್ತದೆ ಅಲ್ಲಿ ಗ್ರಾಹಕರು ವಿಶಿಷ್ಟವಾದ ಆದ್ಯತೆ ಅನನ್ಯ ಅಗತ್ಯಗಳು ಅಥವಾ ವಿಶೇಷ ಅವಶ್ಯಕತೆಗಳನ್ನು ಹೊಂದಿರುತ್ತಾರೆ ಮತ್ತು ಅದರ ಆಧಾರದ ಮೇಲೆ ನೀವು ಸೇವೆಗಳನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಾಗುತ್ತದೆ ನೀವು ಮಾಡಬಹುದಾದ ಒಂದು ಕುತೂಹಲಕಾರಿ ವಿವರಣೆಯೆಂದರೆ ಈ ಯುವ ನಗರ ವೃತ್ತಿಪರರು ಅವರು ನಿಜವಾಗಿ ಮತ್ತು ಉದಯೋನ್ಮುಖ ಗ್ರಾಹಕರ ದೊಡ್ಡ ಗುಂಪು ಮತ್ತು ಅವರಿಗೆ ವಿವಿಧ ರೀತಿಯ ಉತ್ತಮ ಗುಣಮಟ್ಟದ ಕುಸಿತ ಅಥವಾ ವಾಸ್ತವ್ಯ ಇದರರ್ಥ ನೀವು ಈ ಯುವ ವೃತ್ತಿಪರರಿಗೆ ಹೆಚ್ಚು ಸಮಯ ಹೊಂದಿಲ್ಲ ಏಕೆಂದರೆ ಅವರು ದೀರ್ಘ ವೃತ್ತಿಯನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಏಕೆಂದರೆ ಅವರು ನಿರ್ಮಿಸುತ್ತಿದ್ದಾರೆ ಅವರು ವಾಹಕರಾಗಿದ್ದಾರೆ ಅವರು ದಿನಕ್ಕೆ 14 ಗಂಟೆಗಳ ಕಾಲ ಕೆಲಸ ಮಾಡುತ್ತಿದ್ದಾರೆ ಮತ್ತು ಅವರು ರಜೆ ತೆಗೆದುಕೊಳ್ಳಲು ಸಿದ್ಧರಿಲ್ಲ ಅಥವಾ ಅವರ ಸಂಸ್ಥೆ ಅವರಿಗೆ ದೀರ್ಘ ರಜೆ ನೀಡಲು ಹಿಂಜರಿಯುತ್ತಾರೆ ಆದ್ದರಿಂದ ಅವರು ವಾರಾಂತ್ಯದಲ್ಲಿ ನಗರದ ಹೋಟೆಲ್ನಲ್ಲಿ ಉಳಿದುಕೊಳ್ಳಬಹುದು ಮತ್ತು ಹೋಟೆಲ್ಗಳು ಅವರನ್ನು ಪ್ರೀತಿಸುತ್ತವೆ ಏಕೆಂದರೆ ಸಾಮಾನ್ಯವಾಗಿ ವಾರಾಂತ್ಯದಲ್ಲಿ ಹೋಟೆಲ್ಗಳು ತೆಳುವಾಗಿ ಚಲಿಸುತ್ತವೆ ಮತ್ತು ಅವು ಒಂದು ನಿರ್ದಿಷ್ಟ ಸೇವಾ ಪ್ಯಾಕೇಜ್ ಅನ್ನು ರಚಿಸುತ್ತವೆ ಇದನ್ನು ಸಾಮಾನ್ಯವಾಗಿ ಸ್ಟೇಕೇಷನ್ ಎಂದು ಕರೆಯಲಾಗುತ್ತದೆ ಇದನ್ನು ವಿಹಾರಕ್ಕೆ ose ಹಿಸಿಕೊಳ್ಳಿ ಇದರರ್ಥ ನೀವು ನಿಮ್ಮ ಸ್ವಂತ ಸ್ಥಳದಲ್ಲಿಯೇ ಇರುತ್ತೀರಿ ಮತ್ತು ಪಂಚತಾರಾ ಹೋಟೆಲ್ನಲ್ಲಿ ಪರಿಸರವನ್ನು ವಿಶ್ರಾಂತಿ ಮಾಡುವಂತಹ ವಿಹಾರವನ್ನು ನೀವು ಹೊಂದಿದ್ದೀರಿ ವಿಶೇಷ ಪ್ಯಾಕೇಜ್ ಅನ್ನು ಫ್ಯಾಷನ್ನಲ್ಲಿ ಆನಂದಿಸುತ್ತಿದ್ದೀರಿ ಚಿಲ್ಲರೆ ವ್ಯಾಪಾರ ಅಥವಾ ಇಟೈಲಿಂಗ್ನಲ್ಲಿ ನಾವು ಈ ಕೇಂದ್ರೀಕೃತ ಕಾರ್ಯತಂತ್ರವನ್ನು ನೋಡುತ್ತಿದ್ದೇವೆ ಆದ್ದರಿಂದ ಇದರ ಆಧಾರದ ಮೇಲೆ ನಾವು ಈ ಮೊದಲು ನಿಮಗೆ ಪರಿಚಯಿಸಿರುವ ಈ ಪ್ರಸಿದ್ಧ ಅನ್ಸಾಫ್ ಮ್ಯಾಟ್ರಿಕ್ಸ್ ಬಗ್ಗೆ ಮಾತನಾಡಬಹುದು ನಾವು ಪ್ರಸ್ತುತ ಮಾರುಕಟ್ಟೆ ಪ್ರಸ್ತುತ ಮಾರುಕಟ್ಟೆ ಹೊಸ ಮಾರುಕಟ್ಟೆ ಮತ್ತು ಉಪಸ್ಥಿತಿ ಸೇವೆಗಳನ್ನು ನೀಡುತ್ತಿದ್ದರೆ ಮತ್ತು ಹೊಸ ಸೇವೆಗಳನ್ನು ತೆಗೆದುಕೊಳ್ಳುತ್ತೇವೆ ಈ ನಾಲ್ಕು ಪರ್ಯಾಯವನ್ನು ನೀವು ತಂತ್ರ ಸಂಯೋಜನೆಗಳು ಮಾರುಕಟ್ಟೆ ನುಗ್ಗುವಿಕೆ ಹೊಸ ಸೇವಾ ನುಗ್ಗುವಿಕೆ ಮತ್ತು ಹೊಸ ಸೇವಾ ಅಭಿವೃದ್ಧಿಯನ್ನು ಅಭಿವೃದ್ಧಿಪಡಿಸಬಹುದು ಎಂದು ನೀಡಲು ಸಾಧ್ಯವಿದೆ ನೀವು ಇಲ್ಲಿ ಹೊಸ ಸೇವಾ ಅಭಿವೃದ್ಧಿ ಮತ್ತು ವೈವಿಧ್ಯೀಕರಣ ಮತ್ತು ಮಾರುಕಟ್ಟೆ ಅಭಿವೃದ್ಧಿಯನ್ನು ಬರೆಯಬೇಕು ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಈ ಮ್ಯಾಟ್ರಿಕ್ಸ್ ಅನ್ನು ಜನಪ್ರಿಯಗೊಳಿಸಲು ಒಂದು ನಿಯೋಜನೆಯಾಗಿ ನಾನು ನಿಮ್ಮನ್ನು ವಿನಂತಿಸುತ್ತೇನೆ ಮತ್ತು ನೀವು ಸ್ಪರ್ಧಾತ್ಮಕ ಸೇವೆಗಳಾದ ವಿವಿಧ ರೀತಿಯ ಸೇವೆಗಳು ಈ ವಿಭಾಗದಲ್ಲಿ ಈ ಚತುರ್ಥದಲ್ಲಿ ಈ ಚತುರ್ಥದಲ್ಲಿ ಮತ್ತು ಈ ಚತುರ್ಭುಜದಲ್ಲಿ ಹೇಗೆ ಹೊರಹೊಮ್ಮುತ್ತಿವೆ ಎಂಬುದನ್ನು ನೀವು ನೋಡುತ್ತೀರಿ ನೀವು ಸುತ್ತಲೂ ನೋಡುತ್ತೀರಿ ವಿವಿಧ ಟಿವಿ ಪ್ರಚಾರಗಳು ಮುದ್ರಣ ಪ್ರಚಾರಗಳು ನಿಮ್ಮ ನಗರದಲ್ಲಿ ನಿಮ್ಮ ಸುತ್ತಲಿನ ಹೋರ್ಡಿಂಗ್ ಅನ್ನು ನೋಡಿ ಮತ್ತು ಅತ್ಯಂತ ಕುತೂಹಲಕಾರಿಯಾಗಿ ನೀವು ವ್ಯವಹಾರ ಪತ್ರಿಕೆಗಳು ವ್ಯಾಪಾರ ದಿನಪತ್ರಿಕೆಗಳನ್ನು ನೋಡಬೇಕು ಅಥವಾ ಟಿವಿಯಲ್ಲಿನ ವ್ಯಾಪಾರ ಚಾನೆಲ್ಗಳನ್ನು ಕೇಳಬೇಕು ಮತ್ತು ನೀವು ಕಾಣಬಹುದು ಉದಾಹರಣೆಗಳ ಸಂಖ್ಯೆ ಮತ್ತು ಉದಾಹರಣೆಗಳನ್ನು ಸೇವೆಗಳನ್ನು ಸೇವಾ ವ್ಯವಹಾರಗಳನ್ನು ಹೊಂದಿರುವ ಎರಡು ಮ್ಯಾಟ್ರಿಕ್ಸ್ನಿಂದ ನೀವು ಈ ಎರಡನ್ನು ಪ್ರಸ್ತುತಪಡಿಸಬಹುದು ಇದನ್ನು ಅವರ ತಂತ್ರವಾಗಿ ಬಳಸುತ್ತಿರುವ ಪ್ರಚಾರ ಮಾಡಬಹುದು ಆದ್ದರಿಂದ ಈ ಹಿನ್ನೆಲೆಯೊಂದಿಗೆ ಈಗ ನಾವು ಬೆಲೆ ಕುರಿತು ಉಳಿದಿರುವ ಕೆಲವು ಚರ್ಚೆಗಳಲ್ಲಿ ತೊಡಗುತ್ತೇವೆ ಸ್ಪರ್ಧಾತ್ಮಕ ಮೌಲ್ಯದ ಪ್ರತಿಪಾದನೆಯನ್ನು ರಚಿಸಲು ನಾವು ಇನ್ನೂ ಚರ್ಚಿಸಿದ್ದೇವೆ ಮತ್ತು ಇನ್ನೂ ಕೆಲವು ಸುಧಾರಿತ ಪ್ರಕ್ರಿಯೆಗಳನ್ನು ಹೊಂದಿದ್ದೇವೆ ಆದ್ದರಿಂದ ಮುಂದಿನ ಎರಡು ಅವಧಿಗಳು ಬೆಲೆ ನಿಗದಿಪಡಿಸುತ್ತವೆ ಧನ್ಯವಾದಗಳು